ಹಿಂದಿನ ಮಾಡ್ಯೂಲ್ನಲ್ಲಿ ನಾವು ಚರ್ಚಿಸಿದಂತೆ ಸೇವೆಗಳು ಸರಕುಗಳು ಮತ್ತು ಉತ್ಪನ್ನಗಳೊಂದಿಗೆ ಬಹಳ ನಿಕಟ ಸಂಬಂಧವನ್ನು ಹೊಂದಿವೆ ಮತ್ತು ಇಂದು ವ್ಯವಹಾರದಲ್ಲಿ ಹೆಚ್ಚಿನ ಚಟುವಟಿಕೆಗಳಲ್ಲಿ ಅವುಗಳು ಒಂದು ರೀತಿಯ ವ್ಯವಸ್ಥೆಯಾಗಿವೆ ಹಿಂದಿನ ಮಾಡ್ಯೂಲ್ನಲ್ಲಿ ನಾವು ಈ ಸ್ಲೈಡ್ ಅನ್ನು ಹೊಂದಿದ್ದೆವು ಅದು ಕೊನೆಯ ಸ್ಲೈಡ್ ಮತ್ತು ಇದು ನಾವು ಇಂದು ಪ್ರಾರಂಭಿಸುವ ಸ್ಥಳ ಇದು ಸೇವೆಗಳ ಟ್ಯಾಕ್ಸಾನಮಿ ಅಥವಾ ಸೇವೆಗಳನ್ನು ಹೇಗೆ ವರ್ಗೀಕರಿಸಬಹುದು ಎಂಬುದನ್ನು ನೋಡುವ ಸರಳ ಮಾರ್ಗವಾಗಿದೆ ಆದ್ದರಿಂದ ಇದನ್ನು 2 ಬೈ 2 ಮ್ಯಾಟ್ರಿಕ್ಸ್ ಎಂದು ಹೇಳಲಾಗುತ್ತದೆ ಇದು ನಿರ್ವಹಣೆಯಲ್ಲಿ ಬಹಳ ಜನಪ್ರಿಯವಾಗಿದೆ ಆದ್ದರಿಂದ ಸೇವೆಯ ನೇರ ಸ್ವೀಕರಿಸುವವರು ಯಾರು ಎಂದು ನಾವು ಇಲ್ಲಿ ಒಂದು ಕಡೆ ಹೊಂದಿದ್ದೇವೆ ಆದ್ದರಿಂದ ಅಲ್ಲಿ ನಾವು ಜನರು ಮತ್ತು ಆಸ್ತಿಗಳನ್ನು ಹೊಂದಿದ್ದೇವೆ x ಅಕ್ಷದ ಮೇಲೆ ಅಥವಾ ಲಂಬ ಅಕ್ಷದಲ್ಲಿ ನಾವು ಸೇವಾ ಕಾಯಿದೆಯ ಸ್ವರೂಪವನ್ನು ಹೊಂದಿದ್ದೇವೆ ಆದ್ದರಿಂದ ನಮ್ಮಲ್ಲಿ ಸ್ಪಷ್ಟವಾದ ಮತ್ತು ಅಸ್ಪಷ್ಟವಾದ ಸ್ಪಷ್ಟವಾದ ಕ್ರಿಯೆಗಳು ಮತ್ತು ಅಸ್ಪಷ್ಟ ಕ್ರಿಯೆಗಳಿವೆ ಈಗ ಈ 2 ರಿಂದ 2 ಸೆಟ್ಗಳ ಪರಿಕಲ್ಪನೆಗಳನ್ನು ಒಟ್ಟುಗೂಡಿಸಿ ನಾವು ನಿಯಮಿತವಾಗಿ ಬಳಸುತ್ತಿರುವ ವಿಭಿನ್ನ ಸೇವೆಗಳನ್ನು ನಾವು ಸುಲಭವಾಗಿ ವರ್ಗೀಕರಿಸಬಹುದು ಎಂದು ನೀವು ನೋಡಬಹುದು ಆದ್ದರಿಂದ ಜನರು ಸೇವೆಯನ್ನು ಸ್ವೀಕರಿಸುವಾಗ ಮತ್ತು ನಾವು ಸ್ಪಷ್ಟವಾದ ಕ್ರಿಯೆಗಳ ಬಗ್ಗೆ ಮಾತನಾಡುತ್ತಿರುವಾಗ ನೀವು ಕೂದಲು ಕತ್ತರಿಸಲು ಹೋದಾಗ ಅಥವಾ ನೀವು ಹೋಗಿ ಕೆಲವು ರಕ್ತ ಪರೀಕ್ಷೆ ಅಥವಾ ಕೆಲವು ವೈದ್ಯಕೀಯ ಸಂಗ್ರಹಣೆಗಾಗಿ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಅವುಗಳನ್ನು ಸಂಸ್ಕರಿಸುವ ಸೇವೆಗಳೆಂದು ಕರೆಯುತ್ತೇವೆ ಆದ್ದರಿಂದ ಇವು ಜನರಿಗೆ ಸ್ಪಷ್ಟವಾದ ಒಳಹರಿವುಗಳಾಗಿವೆ ಅಲ್ಲಿ ಜನರು ಮತ್ತು ಒಳಹರಿವು ಸಂವಹನ ನಡೆಯುತ್ತದೆ ಆದ್ದರಿಂದ ಉತ್ತಮ ಹೇರ್ ಕಟ್ ಅನ್ನು ಕ್ಷೌರಿಕರಿಂದ ಸಲೂನ್ ವೃತ್ತಿಪರರು ಮಾತ್ರ ಒದಗಿಸುವುದಿಲ್ಲ ಎಂದು ನಾನು ಮತ್ತೆ ಒತ್ತಿ ಹೇಳುತ್ತೇನೆ ಆದರೆ ಉತ್ತಮ ಹೇರ್ ಕಟ್ ಗೆ ನಿಮ್ಮ ಸಹಯೋಗದ ಅಗತ್ಯವಿದೆ ಆದ್ದರಿಂದ ಈ ಸಹ ರಚನೆಯ ಅಂಶವನ್ನು ಯಾವಾಗಲೂ ನೆನಪಿಡಿ ಮತ್ತು ನಿಮ್ಮ ಮುಂದೆ ಹೊರಹೊಮ್ಮುವ ನಿರ್ದಿಷ್ಟ ವಿದ್ಯಮಾನಗಳನ್ನು ಗಮನಿಸುತ್ತಲೇ ಇರಿ ಈಗ ನಾವು ಅಮೂರ್ತ ಕ್ರಿಯೆಗಳನ್ನು ಸಹ ಹೊಂದಬಹುದು ಮತ್ತು ಜನರಿಗೆ ಉದ್ದೇಶಿಸಲಾಗಿದೆ ಮತ್ತು ಅದು ಉದಾಹರಣೆಗೆ ನಾವು ಶೈಕ್ಷಣಿಕ ಅಧಿವೇಶನವನ್ನು ಹೊಂದಿರುವ ಈ ನಿರ್ದಿಷ್ಟ ಅಧಿವೇಶನದಂತೆ ಇರುತ್ತದೆ ಇದು ನಿಮ್ಮ ಮನಸ್ಸನ್ನು ನಿರ್ದೇಶಿಸುವ ಒಂದು ಅಮೂರ್ತ ಕ್ರಿಯೆಯಾಗಿದೆ ಮತ್ತು ನಾವು ಜ್ಞಾನ ಮತ್ತು ಗಮನವನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದೇವೆ ಮತ್ತು ಇದು ಜನರ ಸಂಸ್ಕರಣೆಗೆ ಸಂಬಂಧಿಸಿದಂತೆ ಒಂದು ರೀತಿಯ ಮಾನಸಿಕ ಪ್ರಚೋದಕ ಪ್ರಕ್ರಿಯೆಯಾಗಿದೆ ಇದು ಸ್ವಾಧೀನದಂತೆಯೇ ಇರಬಹುದು ಇದರರ್ಥ ಕೆಲವು ರೀತಿಯ ಸಾಧನ ಕೆಲವು ಉತ್ಪನ್ನ ಅಲ್ಲಿ ಇನ್ಪುಟ್ ಆಗಿ ಕೆಲವು ಸ್ಪಷ್ಟವಾದ ಸೇವಾ ಕ್ರಿಯೆಗಳಿವೆ ಆದ್ದರಿಂದ ಇದು ಇಂಧನ ತುಂಬುವ ಕ್ರಿಯೆಯಾಗಿರಬಹುದು ಅಥವಾ ನೀವು ನವೀಕರಣಕ್ಕಾಗಿ ಏನನ್ನಾದರೂ ತೆಗೆದುಕೊಂಡಾಗ ಅಥವಾ ಮರುಬಳಕೆಯ ವಿಲೇವಾರಿಗಾಗಿ ಇರಬಹುದು ಆದ್ದರಿಂದ ಇವೆಲ್ಲವೂ ವಸ್ತು ವಸ್ತುಗಳ ಆಸ್ತಿಗಳ ಕಡೆಗೆ ನಿರ್ದೇಶಿಸಲ್ಪಟ್ಟ ಸ್ಪಷ್ಟವಾದ ಕ್ರಿಯೆಗಳ ಉದಾಹರಣೆಗಳ ಅಂಶಗಳಾಗಿವೆ ಸ್ಥಾನಗಳ ಮೇಲೆ ಕೊನೆಯ ಚತುರ್ಭುಜ ಅಮೂರ್ತ ಕ್ರಿಯೆಗಳು ಇರುತ್ತವೆ ಆದ್ದರಿಂದ ಇದನ್ನು ನಿಮ್ಮ ಬ್ಯಾಂಕಿಂಗ್ ಅಥವಾ ಅಕೌಂಟಿಂಗ್ ಎಂದು ಸುಲಭವಾಗಿ ಅರ್ಥೈಸಿಕೊಳ್ಳಬಹುದು ಅಲ್ಲಿ ವಸ್ತು ಆಸ್ತಿ ಅಥವಾ ನಿಮ್ಮಲ್ಲಿರುವ ಹಣಕ್ಕೆ ಸಂಬಂಧಿಸಿದ ಒಂದು ಅಮೂರ್ತ ಮಾಹಿತಿ ಆಧಾರಿತ ಸಂವಹನವಿದೆ ಮತ್ತು ಆದ್ದರಿಂದ ಅದು ಪ್ರತ್ಯೇಕ ವರ್ಗವಾಗಿ ಪರಿಣಮಿಸುತ್ತದೆ ಅದನ್ನು ಮಾಹಿತಿ ಸಂಸ್ಕರಣೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಜನರ ಸಂಸ್ಕರಣೆ ಸ್ವಾಧೀನ ಪ್ರಕ್ರಿಯೆ ಮಾನಸಿಕ ಪ್ರಚೋದಕ ಸಂಸ್ಕರಣೆ ಮತ್ತು ಮಾಹಿತಿ ಸಂಸ್ಕರಣೆ ಸ್ಪರ್ಶ ಮತ್ತು ಅಸ್ಪಷ್ಟತೆಯ ವರ್ಣಪಟಲದಿಂದ ಪಡೆದ ನಾಲ್ಕು ಬಗೆಯ ಸೇವೆಗಳು ಮತ್ತು ನಂತರದ ದಿನಗಳಲ್ಲಿ ಈ ನಾಲ್ಕು ಚತುರ್ಭುಜಗಳ ನಡುವೆ ಈ ಗಡಿಗಳು ಹೆಚ್ಚಾಗಿ ಹರಡಿರುವುದನ್ನು ನಾವು ನೋಡುತ್ತೇವೆ ಆದ್ದರಿಂದ ವಿಭಿನ್ನ ರೀತಿಯ ಸೇವೆಗಳಿವೆ ಅದು ಎರಡು ಚತುರ್ಭುಜಗಳ ನಡುವೆ ಹೊಂದಿಸುತ್ತದೆ ಮತ್ತು ನಾವು ಮುಂದಕ್ಕೆಹೋಗುವಾಗ ಆ ಉದಾಹರಣೆಗಳನ್ನು ನೋಡುತ್ತೇವೆ ಮತ್ತು ಈಗ ಮೊದಲ ಮಾಡ್ಯೂಲ್ ಕೊನೆಗೊಳ್ಳುವ ಸ್ಲೈಡ್ಗೆ ನೀಡಿದ ವಿವರಣೆಯೊಂದಿಗೆ ನಾನು ಮುಂದಿನ ಮಾಡ್ಯೂಲ್ಗೆ ಹೋಗುತ್ತಿದ್ದೇನೆ ಅದನ್ನು ಅರ್ಥಮಾಡಿಕೊಳ್ಳಬೇಕು ಇಂದು ನಾವು ಸೇವಾ ಮಾರುಕಟ್ಟೆ ಸೇವಾ ವ್ಯವಹಾರಗಳು ಸೇವಾ ಪರಿಕಲ್ಪನೆ ಮತ್ತು ಇಂದು ನಮ್ಮ ಸುತ್ತ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ತುಂಬಾ ಆಸಕ್ತಿ ಹೊಂದಿದ್ದೇವೆ ಆದ್ದರಿಂದ ಸೇವೆಗಳು ಇಂದು ಹೆಚ್ಚಿನ ಆರ್ಥಿಕತೆಗಳಲ್ಲಿ ಪ್ರಾಬಲ್ಯ ಹೊಂದಿವೆ ಮತ್ತು ಕುತೂಹಲಕಾರಿಯಾಗಿ ಎಲ್ಲಾ ರೀತಿಯ ಸೇವೆಗಳ ವ್ಯವಹಾರವು ಬಹಳ ವೇಗವಾಗಿ ಬೆಳೆಯುತ್ತಿದೆ ಆದ್ದರಿಂದ ಸೇವೆಗಳು ವಿಶ್ವಾದ್ಯಂತ ಜಿಡಿಪಿಯ ಶೇಕಡಾ 60 ಕ್ಕಿಂತ ಹೆಚ್ಚು 2014 ರ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ 59 9 ಶೇಕಡಾ ಮತ್ತೆ ಭಾರತದ ಜಿಡಿಪಿಯ ಸುಮಾರು 60 ಪ್ರತಿಶತವು ಸೇವೆಗಳಿಂದ ಬಂದಿದೆ ಮುಂದಿನ ಸ್ಲೈಡ್ನಲ್ಲಿ ಭಾರತವು ಆರ್ಥಿಕ ಅಭಿವೃದ್ಧಿಯ ಆಸಕ್ತಿದಾಯಕ ಪರ್ಯಾಯ ಮಾರ್ಗವನ್ನು ಹೇಗೆ ಹೊಂದಿದೆ ಮತ್ತು ಅಲ್ಲಿ ಹಲವಾರು ಚರ್ಚೆಗಳಿವೆ ಎಂದು ನಾನು ಚರ್ಚಿಸುತ್ತೇನೆ ಆದ್ದರಿಂದ ನಾವು ಆ ಚರ್ಚೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಆದರೆ ನೀವು ಇಂದು ಮತ್ತು ಅಂತರ್ಜಾಲದಲ್ಲಿ ಜಗತ್ತಿನ ಯಾವುದೇ ಆರ್ಥಿಕತೆಯನ್ನು ತೆಗೆದುಕೊಳ್ಳುತ್ತೀರಿ ಎಂದು ಹೇಳುವುದು ಸಾಕು ನೀವು ಎಲ್ಲಾ ಆರ್ಥಿಕತೆಗಳ ಪಟ್ಟಿಯನ್ನು ಮತ್ತು ಎಲ್ಲಾ ಜಿಡಿಪಿ ಮತ್ತು ಅವುಗಳ ಘಟಕಗಳನ್ನು ಪಡೆಯಬಹುದು ಮತ್ತು ಸೇವಾ ವಲಯದಿಂದ ಸಾಕಷ್ಟು ಮಹತ್ವದ ಭಾಗವು ಬರುತ್ತದೆ ಎಂದು ನೀವು ಕಾಣಬಹುದು ನಿಮಗಾಗಿ ಮತ್ತು ನನಗೆ ಮತ್ತು ನಮ್ಮ ಸುತ್ತಲಿರುವ ಎಲ್ಲರಿಗೂ ಈ ವಲಯವು ಹೆಚ್ಚಿನ ಹೊಸ ಉದ್ಯೋಗಗಳನ್ನು ನೀಡಿದೆ ಮತ್ತು ಆದ್ದರಿಂದ ಇದು ಬೆಳವಣಿಗೆಯ ಎಂಜಿನ್ ಆಗಿದೆ ಆದ್ದರಿಂದ ಉದಾಹರಣೆಗೆ ಭಾರತದಲ್ಲಿ 2014 ರಲ್ಲಿ 3441 ಸಾವಿರ ಕೋಟಿ ರೂಪಾಯಿಗಳು ಸೇವಾ ವ್ಯವಹಾರಗಳಿಂದ ಗಳಿಸಿದ ಆದಾಯವಾಗಿದೆ ಮತ್ತು ಇದು 1576 ಸಾವಿರ ಕೋಟಿಗಳ ಮಟ್ಟದಿಂದ ಬೆಳೆದಿದೆ ಮತ್ತು ನೀವು ಲಕ್ಷಾಂತರ ಹೋದರೆ ನಿಮಗೆ 10 ಬಿಲಿಯನ್ ತಿಳಿದಿದೆ ಆದ್ದರಿಂದ ಅದು ಒಂದು ಕೋಟಿ ಆದ್ದರಿಂದ ನಾವು 15760 ಮಿಲಿಯನ್ ಕೋಟಿಯಿಂದ ಮಿಲಿಯನ್ ಪರಿವರ್ತನೆಗೆ ನೋಡುತ್ತಿದ್ದೇವೆ ಆದ್ದರಿಂದ 15760 ಸಾವಿರ ಆಗಿರುತ್ತದೆ ಆದ್ದರಿಂದ ನಾವು ಶತಕೋಟಿ ಮತ್ತು ಶತಕೋಟಿಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಆದರೆ ಮುಖ್ಯವಾಗಿ 1576 2005 ಮತ್ತು 2014 ರ ನಡುವೆ 3441 ಕ್ಕೆ ಏರಿದೆ ಆದ್ದರಿಂದ ನಾವು ಸುಮಾರು 10 ವರ್ಷಗಳ ಅವಧಿಯಲ್ಲಿ ಆರ್ಥಿಕ ಉತ್ಪಾದನೆಯಲ್ಲಿ ದ್ವಿಗುಣಗೊಳ್ಳುವುದಕ್ಕಿಂತ ಹೆಚ್ಚಿನದನ್ನು ನೋಡುತ್ತಿದ್ದೇವೆ ಮತ್ತು ಇದರ ಪರಿಣಾಮವಾಗಿ ಇದು 1976 ರಿಂದ ಬಂದ ಸ್ಲೈಡ್ ಆಗಿದೆ ಆದರೆ ಈ ಪ್ರವೃತ್ತಿ ಮುಂದುವರೆದಿದೆ ವಿಭಿನ್ನ ದೇಶಗಳಲ್ಲಿ ಸಂಯೋಜನೆಯು ಸ್ವಲ್ಪ ಭಿನ್ನವಾಗಿರಬಹುದು ಆದರೆ ಇದು ಪ್ರವೃತ್ತಿ ಆಗಿದೆ ಇದರರ್ಥ ಹೆಚ್ಚಿನ ಅಭಿವೃದ್ಧಿ ಹೊಂದಿದ ಆರ್ಥಿಕತೆಗಳಲ್ಲಿ ಕೃಷಿಯಿಂದ ಗಮನಾರ್ಹವಾದ ಉತ್ಪಾದನೆ ಬಂದಿತು ಕೈಗಾರಿಕಾ ಉತ್ಪಾದನೆಗೆ ಸಂಬಂಧಿಸಿದಂತೆ ಅತ್ಯಂತ ವೇಗವಾಗಿ ಕೃಷಿ ಉತ್ಪಾದನೆಯು ಕಡಿಮೆಯಾಯಿತು ಆದ್ದರಿಂದ ಉದ್ಯಮವು ಪ್ರಾಬಲ್ಯ ಸಾಧಿಸಿತು ತದನಂತರ ಕಾಲಾನಂತರದಲ್ಲಿ ಉದ್ಯಮದ ಉತ್ಪಾದನೆಯು ಸೇವೆಗಳಿಗೆ ಹೋಲಿಸಿದರೆ ಕಡಿಮೆ ಮತ್ತು ಸೇವೆಗಳ ಉತ್ಪಾದನೆಯು ಇಂದು ಹೆಚ್ಚಿನ ಆರ್ಥಿಕತೆಗಳಲ್ಲಿ ಪ್ರಾಬಲ್ಯ ಹೊಂದಿದೆ ಹಿಂದಿನ ಗ್ರಾಫ್ನಲ್ಲಿ ನೀವು ನೋಡುವಂತೆ x ಅಕ್ಷದಲ್ಲಿ ನಮಗೆ ಸಮಯ ಮತ್ತು ತಲಾ ಆದಾಯವಿದೆ ಇದರರ್ಥ ಆರ್ಥಿಕತೆಯ ಅಭಿವೃದ್ಧಿಯ ನಡುವೆ ಬಿಗಿಯಾದ ಚೆನ್ನಾಗಿ ಸಂಶೋಧಿಸಲ್ಪಟ್ಟ ಸುಸ್ಥಾಪಿತ ಸಹ ಸಂಬಂಧವಿದೆ ಅಂದರೆ ತಲಾ ಆದಾಯವು ಸೇವೆಗಳ ಬೇಡಿಕೆಯನ್ನು ಹೆಚ್ಚಿಸುತ್ತದೆ ಸೇವಾ ವ್ಯವಹಾರದ ಫಲಿತಾಂಶಗಳು ಹೆಚ್ಚಾಗುತ್ತವೆ ಆದ್ದರಿಂದ ಒಂದು ರೀತಿಯಲ್ಲಿ ಸೇವಾ ಚಟುವಟಿಕೆಯ ಮಟ್ಟವು ಒಂದು ನಿರ್ದಿಷ್ಟ ದೇಶದಲ್ಲಿ ಆರ್ಥಿಕ ಬೆಳವಣಿಗೆಯ ಮಟ್ಟವನ್ನು ತಿಳಿಸುತ್ತದೆ ನಾನು ಸ್ವಲ್ಪ ಹಿಂದೆಯೇ ಪ್ರಸ್ತಾಪಿಸುತ್ತಿದ್ದಂತೆ ಹೊಸ ಸನ್ನಿವೇಶಗಳಿವೆ ಉದಾಹರಣೆಗೆ ಭಾರತದಲ್ಲಿ ಕೃಷಿಯಿಂದ ನಾವು ಆ ಮಧ್ಯಂತರ ಮಟ್ಟದ ಸಾಮೂಹಿಕ ಕೈಗಾರಿಕೀಕರಣದ ಮೂಲಕ ಹೋಗಲಿಲ್ಲ ನಮ್ಮ ಕೈಗಾರಿಕಾ ಬೆಳವಣಿಗೆ ಮತ್ತು ಸೇವಾ ಉದ್ಯಮದ ಬೆಳವಣಿಗೆಯು ಒಟ್ಟಿಗೆ ಸಂಭವಿಸಿದೆ ಮತ್ತು ಸೇವಾ ವ್ಯವಹಾರವು ಸೇವಾ ಉತ್ಪನ್ನಗಳು ಪ್ರಾಬಲ್ಯ ಸಾಧಿಸಲು ಪ್ರಾರಂಭಿಸಿದೆ ಮತ್ತು ಇದರ ಪರಿಣಾಮವಾಗಿ ನಾವು ಹೊಸ ರೀತಿಯ ರಚನೆಯನ್ನು ರಚಿಸಿದ್ದೇವೆ ಚರ್ಚೆಗಳು ನಡೆಯುತ್ತಿವೆ ಮತ್ತು ಕೃಷಿಯು ಯಾಂತ್ರೀಕೃತಗೊಂಡಂತೆ ಕೃಷಿಯಿಂದ ಸ್ಥಳಾಂತರಗೊಳ್ಳುವ ಜನರು ಹೊಸ ಉದ್ಯೋಗ ಹೊಸ ಲಾಭದಾಯಕ ನಿಶ್ಚಿತಾರ್ಥವನ್ನು ಕಂಡುಕೊಳ್ಳಬೇಕು ಸೇವೆಗಳು ಸಾಕಷ್ಟು ಉತ್ತಮವಾಗಿಲ್ಲದಿರಬಹುದು ಏಕೆಂದರೆ ಸೇವೆಗಳು ಸಾಮಾನ್ಯವಾಗಿ ಹೆಚ್ಚಿನ ಸಾಮರ್ಥ್ಯದ ಜನರನ್ನು ಕೇಳುತ್ತವೆ ಸೇವಾ ವೃತ್ತಿಪರರು ಹೆಚ್ಚಿನ ಮಟ್ಟದ ಜ್ಞಾನ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಆದ್ದರಿಂದ ಕೃಷಿ ಅರೆ ನುರಿತ ಅಥವಾ ಕೌಶಲ್ಯರಹಿತ ಕಾರ್ಮಿಕರನ್ನು ತೆಗೆದುಕೊಳ್ಳಲು ಮತ್ತು ಅವರಿಗೆ ಲಾಭದಾಯಕ ಉದ್ಯೋಗವನ್ನು ಹುಡುಕಲು ಉತ್ಪಾದನಾ ಕೈಗಾರಿಕೆಗಳ ಮೇಲೆ ನಮಗೆ ಗಮನ ಬೇಕು ಎಂದು ಜನರು ವಾದಿಸುತ್ತಿದ್ದಾರೆ ಆದರೆ ಅದು ಸಂಭವಿಸಬೇಕಾದರೂ ಅದು ಸಂಭವಿಸಿದರೂ ಮತ್ತು ನಾವು ಸರಿಯಾದ ಹಾದಿಯಲ್ಲಿ ಸಾಗಬೇಕು ನಾವು ಭಾರತದಲ್ಲಿ ತಯಾರಿಕೆಯಲ್ಲಿ ಹೆಚ್ಚು ಹೆಚ್ಚು ಗಮನ ಹರಿಸಬೇಕಾಗಿದೆ ಭಾರತದಲ್ಲಿ ನಾವು ಇಂದು ನಿರ್ಮಿಸಿರುವ ಬೃಹತ್ ಸಾಫ್ಟ್ವೇರ್ ಉದ್ಯಮ ಬೃಹತ್ ಜ್ಞಾನ ಆಧಾರಿತ ಜ್ಞಾನ ತೀವ್ರ ಸೇವಾ ಉದ್ಯಮವನ್ನು ನಾವು ಎಂದಿಗೂ ರಿಯಾಯಿತಿ ಮಾಡಲು ಹೋಗುವುದಿಲ್ಲ ಅದು ಬೆಳವಣಿಗೆಯ ಎಂಜಿನ್ ಆಗಿ ಮುಂದುವರಿಯುತ್ತದೆ ಆದ್ದರಿಂದ ಇದು ನಮಗೆ ಅಗತ್ಯವಿರುವ ಅಥವಾ ಪರಿಸ್ಥಿತಿಯಲ್ಲ ಉತ್ಪಾದನೆಯಲ್ಲಿ ಸೇವಾ ಬೆಳವಣಿಗೆಯ ಬೆಳವಣಿಗೆ ಮತ್ತು ನಾವು ಅನೇಕ ವಿಧಗಳಲ್ಲಿ ನೋಡುವಂತೆ ಹೆಚ್ಚು ಸಮರ್ಥ ಮತ್ತು ಹೆಚ್ಚು ಸ್ಪರ್ಧಾತ್ಮಕ ಉತ್ಪಾದನೆಯು ಸೇವೆಗಳೊಂದಿಗೆ ಉತ್ತಮವಾಗಿ ಸಂಯೋಜಿಸಲ್ಪಟ್ಟಿದೆ ಆದ್ದರಿಂದ ತಂತ್ರಜ್ಞಾನದ ಬದಲಾವಣೆಗಳಿಂದಾಗಿ ಈ ವಿಕಾಸವು ನಡೆಯುತ್ತಿದೆ ಆದ್ದರಿಂದ ಹೈ ಟ್ಯೂನ್ಗಳ ಸೇವೆಯಿಲ್ಲದೆ ಐ ಫೋನ್ನಂತಹ ಉತ್ಪನ್ನವು ಯಶಸ್ವಿಯಾಗಲು ಸಾಧ್ಯವಿಲ್ಲ ಇಂದು ನೀವು ಬಳಸುವ ಹೆಚ್ಚಿನ ಸ್ಮಾರ್ಟ್ ಫೋನ್ ಅನ್ನು ನೀವು ನೋಡಿದರೆ ಅವುಗಳು ಸ್ಮಾರ್ಟ್ ನೀವು ಇಷ್ಟಪಡುತ್ತೀರಿ ಮತ್ತು ನಿಮ್ಮ ಫೋನ್ನ ಪರದೆಯೊಂದಿಗೆ ನೀವು ಗಂಟೆಗಳ ಕಾಲ ಕಳೆಯುತ್ತೀರಿ ಏಕೆಂದರೆ ಅದರಲ್ಲಿ ಅನೇಕ ಸೇವೆಗಳು ಆಟಗಳು ಮಾಹಿತಿ ಇನ್ಫೋಟೈನ್ಮೆಂಟ್ ಅಪ್ಲಿಕೇಶನ್ಗಳು ಇರುತ್ತವೆ ಆದ್ದರಿಂದ ಕ್ಯಾಪ್ಸುಲ್ ಸೇವೆಗಳಾಗಿರುವ ಅಪ್ಲಿಕೇಶನ್ಗಳು ಆ ಉತ್ಪನ್ನಗಳನ್ನು ಹೆಚ್ಚು ಉತ್ಪಾದಕ ಮೌಲ್ಯಯುತ ಆಕರ್ಷಕವಾಗಿ ಮಾಡುತ್ತದೆ ಆದ್ದರಿಂದ ಸರ್ಕಾರದ ನೀತಿಗಳಲ್ಲಿನ ತಂತ್ರಜ್ಞಾನದ ಬದಲಾವಣೆಯಲ್ಲಿ ಈ ರೀತಿಯ ಬದಲಾವಣೆಗಳು ಸಾಮಾಜಿಕ ಬದಲಾವಣೆಗಳು ಸೇಬಿನ ಹೊರಹೊಮ್ಮುವಿಕೆಯಿಂದಾಗಿ ಸ್ಪರ್ಧೆಯ ಸ್ವರೂಪವನ್ನು ಬದಲಿಸುವ ಬೇಡಿಕೆ ಮತ್ತು ಪೂರೈಕೆಯ ಸ್ವರೂಪವನ್ನು ಬದಲಾಯಿಸುವುದು ಮತ್ತು ಮೊಬೈಲ್ ಫೋನ್ ಉದ್ಯಮದಲ್ಲಿ ಇದು ಪ್ರಬಲವಾಗಿದೆ ಅದರ ಸ್ಪರ್ಧಾತ್ಮಕ ಭೂದೃಶ್ಯದಲ್ಲಿ ಆಮೂಲಾಗ್ರ ಬದಲಾವಣೆಯಾಗಿದೆ ಮತ್ತು ಆಪಲ್ ನಂತಹ ಕಂಪನಿಯ ಸೇವಾ ಚಿಂತನೆಯು ಅವರು ರಚಿಸಿದ ಆಮೂಲಾಗ್ರ ಸ್ಪರ್ಧಾತ್ಮಕ ಶಕ್ತಿಗೆ ಕಾರಣವಾಗಿದೆ ಇದು ವಿಶ್ವದ ಅತ್ಯಮೂಲ್ಯ ಕಂಪನಿಗಳಲ್ಲಿ ಒಂದಾಗಿದೆ ಮತ್ತು ಸೇವೆಗಳು ಗ್ರಾಹಕರ ಆಯ್ಕೆಗಳ ಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಬದಲಾಯಿಸುತ್ತಿವೆ ಮತ್ತು ವ್ಯವಹಾರದಲ್ಲಿ ಗ್ರಾಹಕರು ರಾಜ ಗ್ರಾಹಕರಾಗಿದ್ದಾರೆ ಆದರೆ ಇಂದು ಅದು ಈ ಗ್ರಾಹಕರ ಕೇಂದ್ರೀಕರಣವಾಗಬೇಕಿದೆ ಮಾನವರ ಕೇಂದ್ರಿತತೆಯು ವ್ಯವಹಾರದ ಪ್ರಮುಖ ತತ್ವಶಾಸ್ತ್ರವಾಗಲು ಪ್ರಮುಖ ಮಂತ್ರವಾಗಿ ಮಾರ್ಪಟ್ಟಿದೆ ಮತ್ತು ಸೇವಾ ಚಿಂತನೆ ಸೇವಾ ತತ್ವಶಾಸ್ತ್ರ ವ್ಯವಹಾರದ ಸೇವಾ ತರ್ಕವು ವಸ್ತುಗಳಿಂದ ಜನರಿಗೆ ಹೊಸ ಗಮನ ಮತ್ತು ಗ್ರಾಹಕರಿಂದ ಮತ್ತು ಗ್ರಾಹಕರೊಂದಿಗೆ ತೊಡಗಿಸಿಕೊಳ್ಳುವುದು ಗ್ರಾಹಕರನ್ನು ಒಳಗೊಳ್ಳುವುದು ನಮ್ಮಿಂದ ಬದಲಾಗುವುದು ಮುಂದಿನ ಮಾಡ್ಯೂಲ್ನಲ್ಲಿ ನಾವು ಹೆಚ್ಚು ವಿವರವಾಗಿ ತೆಗೆದುಕೊಳ್ಳುವ ರಚನೆ ಅದು